ನಮಸ್ಕಾರ ಮತ್ತು ಮೆಕ್ಯಾನೊಬಯಾಲಜಿ ಪರಿಚಯದ ನಮ್ಮ ಇಂದಿನ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಮೂರು ತರಗತಿಗಳಲ್ಲಿ ನಾನು ಇಸಿಎಂ ಬಿಗಿತವನ್ನು ಕ್ಯಾನ್ಸರ್ ನೊಂದಿಗೆ ಜೋಡಿಸುವ ಎರಡು ಸಂಶೋಧನಾ ಪತ್ರಿಕೆಗಳ ಬಗ್ಗೆ ಚರ್ಚಿಸಿದ್ದೇನೆ ಈ ಅಧ್ಯಯನಗಳು ಒಟ್ಟಾಗಿ ತೋರಿಸಿದ ಸಂಗತಿಯೆಂದರೆ ನೀವು ಇಸಿಎಂ ಬಿಗಿತ ಹೆಚ್ಚಾದಾಗ ಕೊಲ್ಲಾಜೆನ್ ಒಂದರ ಹೆಚ್ಚಿದ ಶೇಖರಣೆಯಿಂದ ಇದನ್ನು ನಡೆಸಲಾಗುತ್ತದೆ ಮತ್ತು ಇದು ಲಾಕ್ಸ್ ಅಥವಾ ಲೈಸಿಲ್ ಆಕ್ಸಿಡೇಸ್ ನಂತಹ ಕಿಣ್ವಗಳಿಂದ ಕ್ರಾಸ್ ಲಿಂಕಿಂಗ್ ಹೊಂದಿದೆ ಕೊಲ್ಲಾಜೆನ್ ಜೆಲ್ ಗಳ ಗುಣಲಕ್ಷಣಗಳು ಸಾಂದ್ರತೆಯ ಘನವಾಗಿ ಹೇಗೆ ಅಳೆಯುತ್ತವೆ ಎಂಬುದರ ಕುರಿತು ನಾವು ಮೊದಲೇ ಚರ್ಚಿಸಿದ್ದೇವೆ ಎಂಬುದನ್ನು ನೀವು ನೆನೆಪಿಸಿಕೊಳ್ಳಬಹುದು ಕೊಲ್ಲಾಜೆನ್ ಸಾಂದ್ರತೆಯ ಹೆಚ್ಚಳವು ಮ್ಯಾಟ್ರಿಕ್ಸ್ ನ ಬೃಹತ್ ಬಿಗಿತ ಹೆಚ್ಚಳವನ್ನು ಪ್ರಚೋದಿಸುತ್ತದೆ ಮತ್ತು ನೀವು ಕ್ರಾಸ್ ಲಿಂಕಿಂಗ್ ಕಿಣ್ವಗಳನ್ನು ಹೊಂದಿರುವಾಗ ಈ ವ್ಯತ್ಯಾಸವು ಮತ್ತಷ್ಟು ಹೆಚ್ಚಾಗುತ್ತದೆ ಎಂದು ಇದು ನಿಮಗೆ ಹೇಳುತ್ತದೆ ಸಸ್ತನಿ ಗ್ರಂಥಿಯ ಬಿಗಿತ ಸರಿಸುಮಾರು ಇನ್ನೂರು ಪ್ಯಾಸ್ಕಲ್ ಗಳಿಂದ ಸುಮಾರು ಐದು ಸಾವಿರ ಪ್ಯಾಸ್ಕಲ್ ಗಳಿಗೆ ಸುಮಾರು ಇಪ್ಪತ್ತೈದು ಪಟ್ಟು ಹೆಚ್ಚಳವಾಗಿದೆ ಆದ್ದರಿಂದ ಬಿಗಿತವು ಇಪ್ಪತ್ತೈದು ಪಟ್ಟು ಹೆಚ್ಚಾಗಿದೆ ನೀವು ಮೂರು ಆಯಾಮಗಳನ್ನು ಯೋಚಿಸಿದರೆ ಎರಡು ಡಿ ನಲ್ಲಿ ನಾನು ಮ್ಯಾಟ್ರಿಕ್ಸ್ ಅನ್ನು ಗಟ್ಟಿಯಾಗಿ ಮತ್ತಷ್ಟು ಗಟ್ಟಿಯಾಗಿ ಮಾಡಬಹುದು ಎರಡು ಡಿ 2 ಡಿ ನಲ್ಲಿ ಜೀವಕೋಶಗಳು ತಲಾಧಾರದ ಹೆಚ್ಚಿನ ಬಿಗಿತಗಳನ್ನು ಗ್ರಹಿಸುತ್ತವೆ ಮತ್ತು ಇದು ಚಾಲನೆ ಮಾಡಬೇಕು ಆದ್ದರಿಂದ ಫೋಕಲ್ ಅಂಟಿಕೊಳ್ಳುವಿಕೆಯ ಹೆಚ್ಚಳ ಮತ್ತು ರೋ ರಾಕ್ ಸಿಗ್ನಲಿಂಗ್ ನಲ್ಲಿ ಹೆಚ್ಚಳವಿರುವುದು ಇವು ಕ್ಯಾನ್ಸರ್ ನ ಎರಡು ಪ್ರಮುಖ ನಿಯಂತ್ರಕಗಳು ಉಲ್ಲೇಖ ಸಮಯ 0237 ಕೋಶವು ವಿರಳವಾಗಿದ್ದಾಗ ಅದೇ ಕೋಶ ಮೂರು ಆಯಾಮದ ಮ್ಯಾಟ್ರಿಕ್ಸ್ ಮೂಲಕ ವಲಸೆ ಹೋಗುವುದನ್ನು ನೀವು ಭಾವಿಸಿದರೆ ಮೂರು ಡಿ 3ಡಿ ಯಲ್ಲಿ ಮ್ಯಾಟ್ರಿಕ್ಸ್ ಒದಗಿಸುವದು ಬಂಧನ ಮತ್ತು ಸ್ಟೆರಿಕ್ ಅಡಚಣೆ ಆಗಿದೆ ಎರಡು ಡಿ 2ಡಿ ಯಲ್ಲಿ ಸ್ಟೆರಿಕ್ ಅಡಚಣೆ ಇರುವುದಿಲ್ಲ ಆದರೆ ಮೂರು ಡಿ 3ಡಿ ಕೋಶಗಳಲ್ಲಿ ಸ್ಟೆರಿಕ್ ಅಡಚಣೆಯೊಂದಿಗೆ ಮುಂದುವರಿಯಬೇಕಾಗುತ್ತದೆ ವಿರಳವಾದ ಮ್ಯಾಟ್ರಿಸೈಸ್ ನಲ್ಲಿ ಜೀವಕೋಶಗಳು ವಾಸ್ತವವಾಗಿ ರಂಧ್ರಗಳ ಮೂಲಕ ಹಾದುಹೋಗುತ್ತವೆ ಆದಾಗ್ಯೂ ಬಹಳ ದಟ್ಟವಾದ ಮ್ಯಾಟ್ರಿಸೈಸ್ ನಲ್ಲಿ ಮ್ಯಾಟ್ರಿಕ್ಸ್ ತುಂಬಾ ದಟ್ಟವಾದಾಗ ವಲಸೆ ಹೋಗುವುದು ವೇಗವನ್ನು ಸೀಮಿತಗೊಳಿಸುವ ಅಂಶವಾಗಿ ಪರಿಣಮಿಸುತ್ತದೆ ಮತ್ತು ಒಂದು ಅರ್ಥದಲ್ಲಿ ನಾವು ಪರಮಾಣು ವಿರೂಪತೆಯ ಬಗ್ಗೆ ಚರ್ಚಿಸುತ್ತೇವೆ ಇದು ವಲಸೆಯನ್ನು ಸೀಮಿತಗೊಳಿಸುವ ವೇಗ ಸೀಮಿತಗೊಳಿಸುವ ಅಂಶವಾಗಿದೆ ಹಾಗಾದರೆ ಬಿಗಿತ ಹೆಚ್ಚಾಗುವುದರೊಂದಿಗೆ ಕ್ಯಾನ್ಸರ್ ಕೋಶಗಳು ಹೆಚ್ಚು ಆಕ್ರಮಣಕಾರಿಯಾಗುತ್ತವೆ ಆದ್ದರಿಂದ ಅದುವೇ ಪ್ರಶ್ನೆಯಾಗಿದೆ ಮತ್ತು ಬಿಗಿತ ಹೆಚ್ಚಳವು ಜೀವಕೋಶಗಳಿಗೆ ತೀವ್ರ ಅಡಚಣೆಗೆ ಕಾರಣವಾಗುವ ಮ್ಯಾಟ್ರಿಕ್ಸ್ ಅನ್ನು ಗಟ್ಟಿಯಾಗಿಸಲು ಕಾರಣವಾಗುತ್ತದೆ ಅದು ಹೆಚ್ಚಿದ ಸ್ಟೆರಿಕ್ ಅಡಚಣೆಯನ್ನು ಎದುರಿಸುವ ಮಾರ್ಗವನ್ನು ಹೊಂದಿರುತ್ತದೆ ಆದ್ದರಿಂದ ಅವು ಏನು ಮಾಡುತ್ತವೆ ಎಂದರೆ ಪ್ರೋಟೀನೇಸ್ ಗಳ ಅವನತಿಗೊಳಿಸುವ ಕಿಣ್ವಗಳನ್ನು ಅವರು ಬಳಸುತ್ತವೆ ಅದು ಮ್ಯಾಟ್ರಿಕ್ಸ್ ಅನ್ನು ಕೆಳಮಟ್ಟಕ್ಕಿಳಿಸುತ್ತದೆ ಮತ್ತು ಇದರಿಂದಾಗಿ ವಲಸೆಯ ಮಾರ್ಗಗಳನ್ನು ಸೃಷ್ಟಿಸುತ್ತದೆ ಎಂಡೋಪೆಪ್ಟಿಡೇಸ್ ನ ಪ್ರಮುಖ ಕುಟುಂಬವೆಂದರೆ ಮ್ಯಾಟ್ರಿಕ್ಸ್ ಮೆಟಾಲೊಪ್ರೊಟಿನೇಸ್ ಮತ್ತು ಸಂಕ್ಷಿಪ್ತವಾಗಿ ಅವುಗಳನ್ನು ಎಂಎಂಪಿ ಎಂದು ಕರೆಯಲಾಗುತ್ತದೆ ಕ್ಯಾನ್ಸರ್ ನಲ್ಲಿ ಅನೇಕ ಎಂಎಂಪಿ ಗಳು ಅತಿಯಾಗಿ ವ್ಯಕ್ತವಾಗುತ್ತವೆ ಎಂದು ಗಮನಿಸಲಾಗಿದೆ ಮಾನವರಲ್ಲಿ ಇಪ್ಪತ್ಮೂರು ವಿಭಿನ್ನ ಎಂಎಂಪಿ ಗಳಿವೆ ಮತ್ತು ಇವುಗಳಲ್ಲಿ ಕೆಲವು ಮ್ಯಾಟ್ರಿಕ್ಸ್ ಅಥವಾ ಮೆಂಬರೇನ್ ಲಂಗರುಗಳಾಗಿವೆ ಮೆಂಬರೇನ್ ಲಂಗರು ಹಾಕಿದ ಪ್ರಮುಖ ಎಂಎಂಪಿ ಗಳಲ್ಲಿ ಎಮ್ಟಿ 1 ಎಂಎಂಪಿ ಯನ್ನು ಎಂಎಂಪಿ 14 ಎಂದೂ ಕರೆಯಲಾಗುತ್ತದೆ ಅಥವಾ ನೀವು ಅನೇಕ ಕರಗುವ ಎಂಎಂಪಿ ಗಳನ್ನು ಹೊಂದಿದ್ದೀರಿ ಉದಾಹರಣೆಗಳೆಂದರೆ ಎಂಎಂಪಿ 2 ಎಂಎಂಪಿ 9 ಇತ್ಯಾದಿ ಆದ್ದರಿಂದ ಒಂದು ಕುತೂಹಲಕಾರಿ ಮಾಹಿತಿಯೆಂದರೆ ಇಂಟಿಗ್ರಿನ್ ಗಳೊಂದಿಗೆ ಸಹ ಸ್ಥಳೀಕರಿಸಲ್ಪಟ್ಟ ಅನೇಕ ಎಂಎಂಪಿ ಗಳಿವೆ ಫೋಕಲ್ ಅಂಟಿಕೊಳ್ಳುವಿಕೆಯ ಸಿಗ್ನಲಿಂಗ್ ನೊಂದಿಗೆ ಎಂಎಂಪಿ ಚಟುವಟಿಕೆಗಳ ನಡುವೆ ಕೆಲವು ಅಡ್ಡ ಮಾತುಕತೆ ಇರಬಹುದು ಎಂದು ಸೂಚಿಸುತ್ತದೆ ಆದ್ದರಿಂದ ಎಂಎಂಪಿ ಗಳು ಕ್ಯಾನ್ಸರ್ ನ ಸನ್ನಿವೇಶದಲ್ಲಿ ವ್ಯಕ್ತವಾಗಿದೆಯೆಂದು ಕಂಡುಹಿಡಿಯುವುದರಿಂದ ಎಂಎಂಪಿ ಗಳನ್ನು ಪ್ರತಿಬಂಧಿಸಿದರೆ ಅದು ಆಕ್ರಮಣ ಅಥವಾ ಕಡಿಮೆಯಾಗಲು ಕಾರಣವಾಗಬಹುದು ಮತ್ತು ಈ ಆಲೋಚನೆಯು ಎಂಎಂಪಿ ಚಟುವಟಿಕೆಯನ್ನು ಗುರಿಯಾಗಿಸಲು ಪ್ರಯತ್ನಿಸುವ ಅನೇಕ ಕ್ಲಿನಿಕಲ್ ಪ್ರಯೋಗಗಳಿಗೆ ಕಾರಣವಾಯಿತು ದುರದೃಷ್ಟವಶಾತ್ ಈ ಎಲ್ಲಾ ಕ್ಲಿನಿಕಲ್ ಪ್ರಯೋಗಗಳು ವಿಫಲವಾಗಿವೆ ಮತ್ತು ಅದಕ್ಕೆ ಅನೇಕ ಕಾರಣಗಳಿವೆ ಮತ್ತು ಎಂಎಂಪಿ ಗಳು ರೋಗಗಳಿಗೆ ಮಾತ್ರವಲ್ಲ ಅವುಗಳು ಬಹು ಶಾರೀರಿಕ ಪಾತ್ರಗಳನ್ನು ಹೊಂದಿವೆ ಅವುಗಳು ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರಗಳನ್ನು ಹೊಂದಿವೆ ಮತ್ತು ಅವುಗಳ ಚಟುವಟಿಕೆ ಪ್ರಾದೇಶಿಕ ತಾತ್ಕಾಲಿಕವಾಗಿ ನಿಯಂತ್ರಿಸಲ್ಪಡುತ್ತದೆ ಅವುಗಳು ಬಹಳ ಸಂದರ್ಭೋಚಿತ ಸೂಕ್ಷ್ಮ ರೀತಿಯಲ್ಲಿ ವರ್ತಿಸುತ್ತವೆ ಆದರೆ ಪೀಟರ್ ಫ್ರೀಡ್ಲ್ ಪ್ರದರ್ಶಿಸಿದ ಇನ್ನೊಂದು ಕಾರಣವಿದೆ ಅವರು ಕ್ಯಾನ್ಸರ್ ಕೋಶಗಳಾದ ಎಂಡಿಎ ಎಂಬಿ 231 ಮತ್ತು ಎಚ್ಟಿ 1080 ಗಳನ್ನು ಪ್ರಯೋಗಿಸಿದರು ಇವು ಸ್ತನ ಕ್ಯಾನ್ಸರ್ ಕೋಶಗಳು ಮತ್ತು ಇವು ಫೈಬ್ರೊಸಾರ್ಕೊಮಾ ಕೋಶಗಳಾಗಿವೆ ಈ ಎರಡೂ ಕೋಶಗಳು ಹೆಚ್ಚು ಆಕ್ರಮಣಕಾರಿ ಮತ್ತು ನೀವು ಪ್ರೋಟಿಯೇಸಸ್ ಅನ್ನು ಪ್ರತಿಬಂಧಿಸಿದಾಗ ಜೀವಕೋಶಗಳನ್ನು ಹೆಚ್ಚು ದುಂಡಾದ ಕೋಶಗಳಾಗಿ ಪರಿವರ್ತಿಸುವುದನ್ನು ಫ್ರೀಡ್ಲ್ ಪ್ರದರ್ಶಿಸಿದರು ಸಾಮಾನ್ಯವಾಗಿ ನೀವು ಕ್ಷೀಣಿಸಿದ ವಲಯಗಳನ್ನು ರಚಿಸುವ ಮೂಲಕ ಈ ಮ್ಯಾಟ್ರಿಸಸ್ ಗಳ ಮೂಲಕ ವಲಸೆ ಹೋಗುವ ಕೋಶಗಳನ್ನು ಹೊಂದಿದ್ದೀರಿ ಇದು ಅವನತಿಗೊಳಗಾದ ವಲಯ ಎಂದು ಹೇಳೋಣ ಆದ್ದರಿಂದ ನೀವು ಎಂಎಂಪಿ ಗಳನ್ನು ಪ್ರತಿಬಂಧಿಸಿದಾಗ ಅವರು ತೋರಿಸಿದ ಪ್ರಕಾರ ಈ ಕೋಶಗಳು ಹೆಚ್ಚು ದುಂಡಾದ ಕೋಶಗಳಾಗಿ ಪರಿವರ್ತನೆಗೊಳ್ಳುತ್ತವೆ ಅಲ್ಲಿ ಮ್ಯಾಟ್ರಿಕ್ಸ್ ಹಾಗೇ ಉಳಿದಿದೆ ಆದರೆ ಅವು ಹಿಸುಕುತ್ತವೆ ಇದು ಮಿಸೆಂಕೈಮಲ್ ವಲಸೆ ಮತ್ತು ಅವು ಅಮೀಬಾಯ್ಡಲ್ ರೀತಿಯಲ್ಲಿ ವಲಸೆ ಬಂದವು ನಮ್ಮ ಹಿಂದಿನ ಉಪನ್ಯಾಸಗಳಿಂದ ನೀವು ನೆನಪಿಸಿಕೊಂಡರೆ ಇದು ಪ್ರೋಟಿಯೇಸ್ ಅವಲಂಬಿತ ಮಿಸೆಂಕೈಮಲ್ ವಲಸೆ ಮತ್ತು ಇದನ್ನು ಪ್ರೋಟಿಯೇಸ್ ಅವಲಂಬಿತ ವಲಸೆ ಇಂದ ಪ್ರೋಟಿಯೇಸ್ ಅವಲಂಬಿತ ವಲ್ಲದ ವಲಸೆ ಎಂದೂ ಕರೆಯಲಾಗುತ್ತದೆ ಮತ್ತು ಈ ಪರಿವರ್ತನೆಯನ್ನು ಮಿಸೆಂಕೈಮಲ್ ನಿಂದ ಅಮೀಬಾಯ್ಡಲ್ ಪರಿವರ್ತನೆಗೆ ಎಂದೂ ಕರೆಯಲಾಗುತ್ತದೆ ಇಲ್ಲಿ ಎಂಎಟಿ ಇದೆ ನೀವು ಎಂಎಂಪಿ ಗಳನ್ನು ಪ್ರತಿಬಂಧಿಸಿದಾಗ ಜೀವಕೋಶಗಳು ಅಂಟಿಕೊಳ್ಳುವಿಕೆ ಅವಲಂಬಿತ ಪ್ರೋಟಿಯೇಸ್ ಅವಲಂಬಿತ ಅಂಟಿಕೊಳ್ಳುವಿಕೆ ಸ್ವತಂತ್ರ ಪ್ರೋಟಿಯೇಸ್ ಸ್ವತಂತ್ರ ವಲಸೆಯಂತಹವು ಇದು ಪಥವನ್ನು ಉತ್ಪಾದಿಸುವ ಬದಲು ಏಕೆಂದರೆ ಪ್ರೋಟಿಯೇಸ್ ಗಳು ಮಾರ್ಗವನ್ನು ರಚಿಸುತ್ತವೆ ನಂತರ ಪಥವನ್ನು ಉತ್ಪಾದಿಸುವ ರೀತಿಯ ವಲಸೆಯಿಂದ ಮಾರ್ಗವನ್ನು ಕಂಡುಹಿಡಿಯುವ ರೀತಿಯ ವಲಸೆಗೆ ಪರಿವರ್ತನೆ ಇರುತ್ತದೆ ಅಮೀಬಾಯ್ಡಲ್ ವಲಸೆಯಲ್ಲಿ ನೀವು ಹೆಚ್ಚು ಪ್ರೊಟ್ರೂಷನ್ ಅವಲಂಬಿತ ಅಥವಾ ಕಾಂಟ್ರಾಕ್ಟಿಲಿಟಿ ಅವಲಂಬನೆಯನ್ನು ಬಳಸಿಕೊಂಡು ಮೂರು ಡಿ ಯಲ್ಲಿ ಅನೇಕ ವಿಧಾನಗಳ ವಲಸೆಯನ್ನು ಹೊಂದಬಹುದು ಎಂದು ನಾನು ಈ ಹಿಂದೆ ಚರ್ಚಿಸಿದ್ದೇನೆ ಆದ್ದರಿಂದ ಈ ಎಲ್ಲಾ ಅಧ್ಯಯನಗಳಿಂದ ಉದ್ಭವಿಸಿದ ಪ್ರಶ್ನೆಯೆಂದರೆ ಎಲ್ಲಾ ರೀತಿಯ ಜೀವಕೋಶಗಳು ಎಂಎಟಿ ಅನ್ನು ಪ್ರದರ್ಶಿಸುವ ಸಾಮರ್ಥ್ಯವನ್ನು ಹೊಂದಿವಿಯೇ ಮತ್ತು ಎರಡನೆಯದು ಈ ಸ್ವಿಚ್ ಅನ್ನು ಶಕ್ತಗೊಳಿಸುವ ಆಣ್ವಿಕ ಕಾರ್ಯವಿಧಾನ ಯಾವುದು ಆದ್ದರಿಂದ ಈ ಅಡ್ಡ ಮಾತನ್ನು ನೋಡುವ ಒಂದು ಮಾರ್ಗವೆಂದರೆ ನೀವು ಎಂಎಂಪಿ ಗಳು ಮತ್ತು ವಲಸೆಯ ನಡುವೆ ಅಡ್ಡ ಮಾತುಕತೆ ಹೊಂದಿದ್ದೀರಿ ಆದ್ದರಿಂದ ಇಸಿಎಂ ಬಿಗಿತವು ಮಿಸೆಂಕೈಮಲ್ ವಲಸೆಯನ್ನು ಹೇಗೆ ನಿಯಂತ್ರಿಸುತ್ತದೆ ಎಂಬುದು ಸಹ ಸ್ಪಷ್ಟವಾಗಿಲ್ಲ ಮತ್ತು ಎಂಎಟಿ ಗೆ ಸಂಬಂಧಿಸಿದ ಫಿನೋಟೈಪಿಕ್ ಬದಲಾವಣೆಗಳು ಯಾವುವು ಆದ್ದರಿಂದ ಇದನ್ನು ಮಾಡಲು ಸರಳವಾದ ಪ್ರಯೋಗವನ್ನು ಮಾಡಬಹುದು ನೀವು ಎರಡು ಮೇಲ್ಮೈಗಳನ್ನು ತೆಗೆದುಕೊಳ್ಳುತ್ತೀರಿ ಎರಡು ಪಾಲಿಯಾಕ್ರಿಲಾಮೈಡ್ ಜೆಲ್ ಗಳು ಅದರಲ್ಲಿ ಒಂದು ಮೃದುವಾದದ್ದು ಮತ್ತು ಇನ್ನೊಂದು ಗಟ್ಟಿಯಾಗಿರುತ್ತದೆ ಈ ಜೆಲ್ ಗಳನ್ನು ಕೊಲ್ಲಾಜೆನ್ ಒಂದರಿಂದ ಲೇಪಿಸಿರಲಿ ಮತ್ತು ನೀವು ಮೂರು ವಿಭಿನ್ನ ಸೆಲ್ಲೈನ್ ಗಳನ್ನು ಪ್ಲೇಟ್ ಮಾಡಿದೆ ಎಂದು ಊಹಿಸಿರಿ ಎಂಡಿಎ ಎಂಬಿ 231 ಎಚ್ಟಿ 1080 ಈ ಎರಡೂ ಕೋಶಗಳು ಹೆಚ್ಚು ಮೆಟಾಸ್ಟಾಟಿಕ್ ಆಗಿರುತ್ತವೆ ನೀವು ಇನ್ನೊಂದು ಸೆಲ್ ಲೈನ್ ಎಂಸಿಎಫ್ 7 ಅನ್ನು ತೆಗೆದುಕೊಳ್ಳುತ್ತೀರಿ ಎಂದು ಊಹಿಸಿ ಇದು ಸ್ತನ ಕ್ಯಾನ್ಸರ್ ಕೋಶ ರೇಖೆ ಮತ್ತು ಎಂಸಿಎಫ್ 7 ಕೋಶಗಳು ಗೆಡ್ಡೆಯನ್ನು ರೂಪಿಸುವ ಸಾಮರ್ಥ್ಯವನ್ನು ಹೊಂದಿವೆ ಎಂದು ತೋರಿಸಲಾಗಿದೆ ಆದರೆ ಅವು ಮೆಟಾಸ್ಟಾಸೈಸ್ ಮಾಡಲು ಸಾಧ್ಯವಿಲ್ಲ ಅಥವಾ ಹರಡಲು ಸಾಧ್ಯವಿಲ್ಲ ಕೊಲ್ಲಾಜೆನ್ ನಿಂದ ಲೇಪಿತವಾದ ಮೃದು ಮತ್ತು ಗಟ್ಟಿಯಾದ ಪಿಎ ಜೆಲ್ ಗಳ ಮೇಲೆ ಈ ಮೂರು ಕೋಶಗಳನ್ನು ನೀವು ಬೆಳಸಿದರೆ ಗಟ್ಟಿಯಾದ ಜೆಲ್ ಸ್ತನ ಮೆಟಾಸ್ಟಾಟಿಕ್ ಅಂಗಾಂಶದ ಮಾದರಿಗಳನ್ನು ಅನುಕರಿಸುವ ಐದು ಕೆಪಿಎ ಎಂದು ಹೇಳೋಣ ಮತ್ತು ಇದು ಸಾಮಾನ್ಯ ಸ್ತನ ಅಂಗಾಂಶ ಸಸ್ತನಿ ಗ್ರಂಥಿಯಾಗಿದೆ ಆದ್ದರಿಂದ ನೀವು ಈ ಪ್ರಯೋಗವನ್ನು ಮಾಡಿದರೆ ನೀವು ಏನನ್ನು ಪ್ರೋಬ್ ಮಾಡಬಹುದು ಎಂದರೆ ಮೊದಲನೆಯದಾಗಿ ಜೀವಕೋಶಗಳು ನಾವು ಗಮನಿಸುವ ಹಾಗೆ ಬಿಗಿತ ಅವಲಂಬಿತ ಹರಡುವುದನ್ನು ಪ್ರದರ್ಶಿಸುತ್ತವೆಯೇ ನೀವು ಎಂಡಿಎ ಎಂಬಿ ತೆಗೆದುಕೊಂಡರೆ ಮೃದು ಮತ್ತು ಗಟ್ಟಿಯಾದ ವಿಷಯದಲ್ಲಿ ನೀವು ಏನು ಅರಿತುಕೊಳ್ಳುತ್ತೀರಿ ಇದು ಮೃದುವಾಗಿರುತ್ತದೆ ಇದು ಗಟ್ಟಿಯಾಗಿರುತ್ತದೆ ಮತ್ತು ಇದು ಹರಡುವ ಅಕ್ಷವಾಗಿದೆ ಆದ್ದರಿಂದ ಎಂಡಿಎ ಎಂಬಿ ಮತ್ತು ಎಚ್ಟಿ ಗಾಗಿ ನೀವು ಗಮನಿಸುತ್ತಿರುವುದು ಮೃದು ಮತ್ತು ಗಟ್ಟಿಯಾದ ಮೇಲ್ಮೈಗಳ ನಡುವೆ ಹರಡುವುದರಲ್ಲಿ ನಾಟಕೀಯವಾಗಿ ಹೆಚ್ಚಳವಾಗಿರುವಂಥಹುದು ಹೆಚ್ಚಳವಿದೆ ಆದರೆ ಎಂಸಿಎಫ್ 7 ಕೋಶಗಳಲ್ಲಿ ಇವು ಈ ಬಿಗಿತ ಅವಲಂಬನೆಯನ್ನು ಪ್ರದರ್ಶಿಸುವುದಿಲ್ಲ ಅಥವಾ ಹೆಚ್ಚು ದುರ್ಬಲವಾಗಿರುತ್ತವೆ ನೀವು ಏನು ಮಾಡಬಹುದು ಎಂದರೆ ನೀವು ಕಂಡಿಷನ್ಡ್ ಮೀಡಿಯಾ ವನ್ನು ಪರೀಕ್ಷಿಸಬಹುದು ಇದರಿಂದ ನೀವು ಕಂಡಿಷನ್ಡ್ ಮೀಡಿಯಾ ವನ್ನು ಸಂಗ್ರಹಿಸಬಹುದು ಮತ್ತು ನಂತರ ಝಿಮೋಗ್ರಫಿ ಅಥವಾ ಜೆಲಾಟಿನ್ ಝಿಮೋಗ್ರಫಿ ಮಾಡಬಹುದು ಜೆಲಾಟಿನ್ ಝಿಮೋಗ್ರಫಿ ಒಂದು ತಂತ್ರವಾಗಿದ್ದು ಇದರಲ್ಲಿ ನೀವು ನಿಯಮಿತವಾದ PAGE ಪಿಎಜಿಇ ಪಾಲಿಯಾಕ್ರಿಲಾಮೈಡ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅನ್ನು ಹೊಂದಿದ್ದೀರಿ ಅದರಲ್ಲಿ ಜೆಲಾಟಿನ್ ಇರುತ್ತದೆ ನೀವು ಪ್ರೋಟೀನ್ ಅನ್ನು ಎಲೆಕ್ಟ್ರೋಫೊರೆಸ್ ಮಾಡುತ್ತೀರಿ ಈ ಕಂಡಿಷನ್ಡ್ ಮೀಡಿಯಾ ವನ್ನು ನೀವು ಸಂಗ್ರಹಿಸುತ್ತೀರಿ ಅದು ಎಂಎಂಪಿ ಗಳನ್ನು ಒಳಗೊಂಡಂತೆ ಅನೇಕ ಪ್ರೋಟೀನ್ ಗಳನ್ನು ಹೊಂದಿರುತ್ತದೆ ಇದು ಕೋಶಗಳಿಂದ ಎಂಎಂಪಿ ಗಳನ್ನು ಸ್ರವಿಸುತ್ತದೆ ಈ ಪ್ರಯೋಗವು ಮೊದಲನೆಯದಾಗಿ ಮೃದುವಿನಿಂದ ಗಟ್ಟಿಯಾಗಿರುತ್ತದೆ ನೀವು ಈ ಝಿಮೋಗ್ರಫಿ ಯನ್ನು ಎಲೆಕ್ಟ್ರೋಫೊರೆಸ್ ಮಾಡುವಾಗ ನೀವು ನೋಡುವುದು ನಿಮಗೆ ಎರಡು ಷರತ್ತುಗಳಿದ್ದು ಮೃದು ಮತ್ತು ಗಟ್ಟಿಯಾಗಿರುತ್ತದೆ ಎಂದು ಹೇಳೋಣ ಕೆಲವು ಪ್ರೋಟೀನ್ ಗಳ ಆಣ್ವಿಕ ತೂಕಕ್ಕೆ ಅನುಗುಣವಾದ ಈ ಬಿಳಿ ತೇಪೆಗಳನ್ನು ನೀವು ಹೊಂದಿದ್ದೀರಿ ಎಂಎಂಪಿ 2 ಅಥವಾ ಎಂಎಂಪಿ 9 ಎಂದು ಹೇಳೋಣ ಇದರರ್ಥ ಜೆಲ್ ನಲ್ಲಿ ಈ ಪ್ರೋಟೀನ್ ಸ್ಥಳಾಂತರಗೊಂಡಿದೆ ಮತ್ತು ನೀವು ಝಿಮೋ ವನ್ನು ಸಕ್ರಿಯಗೊಳಿಸಿದಾಗ ಝಿಮೋಗ್ರಾಮ್ ಜೆಲಾಟಿನ್ ಅನ್ನು ಕೆಳಮಟ್ಟಕ್ಕಿಳಿಸಿ ಈ ಕೋಶಗಳ ಒಳಗೆ ಬಿಳಿ ವಲಯವನ್ನು ಉಂಟುಮಾಡುತ್ತದೆ ಮತ್ತು ಈ ಬಿಳಿ ವಲಯಗಳ ತೀವ್ರತೆಯಿಂದ ನೀವು ಈ ನಿರ್ದಿಷ್ಟ ಪ್ರೋಟೀನ್ ನ ಚಟುವಟಿಕೆಯನ್ನು ಹೋಲಿಸಬಹುದು ಅವರು ಗಮನಿಸಿದ ಅಂಶವೆಂದರೆ ಎಂಡಿಎ ಎಂಬಿ ಮತ್ತು ಎಚ್ಟಿ ಕೋಶಗಳಲ್ಲಿ ಇಸಿಎಂ ಬಿಗಿತವು ಎಂಎಂಪಿ ಹೆಚ್ಚಿಸಲು ಕಾರಣವಾಗಿದೆ ಈ ಕೋಶಗಳು ಇಸಿಎಂ ಬಿಗಿತ ಎಂಎಂಪಿ 2 ಮತ್ತು ಎಂಎಂಪಿ 9 ಚಟುವಟಿಕೆಗಳನ್ನು ಹೆಚ್ಚಿಸಲು ಕಾರಣವಾಗಿದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ಕೋಶಗಳು ಗಟ್ಟಿಯಾದ ವಾತಾವರಣದಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟಿಯೇಸ್ ಗಳನ್ನು ಸ್ರವಿಸುತ್ತವೆ ಹೆಚ್ಚು ದಟ್ಟವಾದ ನೆಟ್ವರ್ಕ್ ನಲ್ಲಿ ಕ್ಯಾನ್ಸರ್ ಕೋಶಗಳು ಹೆಚ್ಚು ಆಕ್ರಮಣಕಾರಿಯಾಗುತ್ತಿರುವುದನ್ನು ಇದು ವಿವರಿಸುತ್ತದೆ ಇಸಿಎಂ ಸಾಂದ್ರತೆಯ ಹೆಚ್ಚಳವು ಈ ಕೋಶಗಳನ್ನು ಹೆಚ್ಚು ಹೆಣಗಾಡುವಂತೆ ಮಾಡುತ್ತದೆ ಮತ್ತು ಹೆಚ್ಚಿನ ಪ್ರಮಾಣದ ಪ್ರೋಟಿಯೇಸ್ ಗಳನ್ನು ಸ್ರವಿಸುತ್ತದೆ ಅದು ನಂತರ ಮ್ಯಾಟ್ರಿಕ್ಸ್ ಅನ್ನು ಕೆಳಮಟ್ಟಕ್ಕಿಳಿಸುತ್ತದೆ ಇದರಿಂದಾಗಿ ತಪ್ಪಿಸಿಕೊಳ್ಳುವ ಮಾರ್ಗಗಳನ್ನು ಸೃಷ್ಟಿಸುತ್ತದೆ ಗಟ್ಟಿಯಾದ ಮ್ಯಾಟ್ರಿಕ್ಸ್ನಲ್ಲಿ ಅಥವಾ ಗಟ್ಟಿಯಾದ ವಾತಾವರಣದಲ್ಲಿ ಜೀವಕೋಶಗಳು ಹೆಚ್ಚು ಆಕ್ರಮಣಕಾರಿಯಾಗಲು ಕಾರಣ ಇದು ಹೆಚ್ಚು ಪ್ರೋಟಿಯೇಸ್ ಗಳನ್ನು ಸ್ರವಿಸುತ್ತದೆ ಈಗ ಕುತೂಹಲಕಾರಿಯಾಗಿ ಈ ಪ್ರೋಟಿಯೇಸ್ ಸ್ರವಿಸುವಿಕೆಯು ಮತ್ತೆ ಮೈಯೋಸಿನ್ II ಅವಲಂಬಿತವಾಗಿದೆ ಬ್ಲೆಬಿಸ್ಟಾಟಿನ್ ಬಳಸಿ ನೀವು ಮೈಯೋಸಿನ್ ಚಟುವಟಿಕೆಯನ್ನು ಪ್ರತಿಬಂಧಿಸಿದರೆ ಪ್ರೋಟಿಯೇಸ್ ನ ಚಟುವಟಿಕೆಯು ಗಮನಾರ್ಹವಾಗಿ ಕಡಿಮೆಯಾಗುತ್ತದೆ ಇದರಿಂದಾಗಿ ಸಂಕೋಚನವು ಎಂಎಂಪಿ ಚಟುವಟಿಕೆಯನ್ನು ಮಾಡ್ಯುಲೇಟ್ ಮಾಡುತ್ತದೆ ಎಂದು ಸೂಚಿಸುತ್ತದೆ ಈ ಪ್ರಕ್ರಿಯೆಯು ಸಂಭವಿಸುವ ಕಾರಣ ಏನೆಂದು ನೀವು ಏಕೆ ತಿಳಿದಿರಬೇಕು ಗಟ್ಟಿಯಾದ ಮೇಲ್ಮೈ ಸಂಕೋಚನದ ಮೇಲೆ ಫೋಕಲ್ ಅಂಟಿಕೊಳ್ಳುವಿಕೆಯ ರಚನೆಗೆ ಕಾರಣವಾಗುತ್ತದೆ ಎಂದು ಈಗ ನಿಮಗೆ ತಿಳಿದಿದೆ ಫೋಕಲ್ ಸಂಕೀರ್ಣಗಳನ್ನು ಸ್ಥಿರಗೊಳಿಸಲು ಬಲದ ಅಗತ್ಯವಿದೆ ಆದ್ದರಿಂದ ಎಂಎಂಪಿ ಗಳು ಫೋಕಲ್ ಅಂಟಿಕೊಳ್ಳುವಿಕೆಯೊಂದಿಗೆ ಅಡ್ಡ ಸಂಪರ್ಕ ಹೊಂದಿದ್ದರೆ ಹಾಗಾದರೆ ಈ ಪ್ರಕ್ರಿಯೆಯನ್ನು ನಿಯಂತ್ರಿಸುವ ಎಂಎಂಪಿ ಗಳು ಮತ್ತು ಇಂಟಿಗ್ರಿನ್ ಗಳ ನಡುವೆ ಕೆಲವು ಸಂವಹನ ನಡೆಯುವ ಸಾಧ್ಯತೆ ಇರುವುದೇ ಈ ಪ್ರಯೋಗಗಳನ್ನು ನೀವು ಪ್ರೋಟಿಯೇಸ್ ಪ್ರತಿರೋಧಕಗಳೊಂದಿಗೆ ಕೋಶಗಳಿಗೆ ಟ್ರೀಟ್ ಮಾಡಬಹುದು ಆದ್ದರಿಂದ ಜಿಎಂ 6001 ವಿಶಾಲ ಸ್ಪೆಕ್ಟ್ರಮ್ ಎಂಎಂಪಿ ಪ್ರತಿರೋಧಕವಾಗಿದೆ ಎಂಡಿಎ ಎಂಬಿ ಯ ಹರಡುವ ಪ್ರೊಫೈಲ್ ಅನ್ನು ನೀವು ಗಟ್ಟಿಯಾದ ಮೇಲ್ಮೈಯಲ್ಲಿ ನೋಡಿದಾಗ ಮೃದುವಾದದ್ದು ಗಟ್ಟಿಯಾಗಿರುತ್ತದೆ ಇದು ಮೃದುವಾಗಿರುತ್ತದೆ ಇದು ಗಟ್ಟಿಯಾಗಿರುತ್ತದೆ ಆದರೆ ನೀವು ಜಿಎಂ ನೊಂದಿಗೆ ಪ್ರತಿಬಂಧಿಸಿದಾಗ ಹರಡುವಿಕೆಯು ಕಡಿಮೆಯಾಗುತ್ತದೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಇದು ಪ್ಲಸ್ ಜಿಎಂ ಸ್ಥಿತಿಯಾಗಿದೆ ಹರಡುವಿಕೆ ಹೆಚ್ಚಳ ಆದರೆ ನೀವು ಜಿಎಂ ಅನ್ನು ಸೇರಿಸಿದಾಗ ಅದು ಹರಡುವುದನ್ನು ತಡೆಯುತ್ತದೆ ಮತ್ತು ಗಮನಿಸಬೇಕಾದ ಸಂಗತಿಯೆಂದರೆ ನೀವು ಜಿಎಂ ನೊಂದಿಗೆ ಜೀವಕೋಶಗಳಿಗೆ ಟ್ರೀಟ್ ಮಾಡಿದಾಗ ಇದು ಗೊಂದಲಕ್ಕೊಳಗಾದ ಇಂಟಿಗ್ರಿನ್ ಸಿಗ್ನಲಿಂಗ್ ಗೆ ಕಾರಣವಾಗುತ್ತದೆ ಅಂದರೆ ಫೋಕಲ್ ಅಂಟಿಕೊಳ್ಳುವಿಕೆ ಫೋಸ್ಫೋರಿಲೇಷನ್ ಮಟ್ಟಗಳು ಫೋಕಲ್ ಅಂಟಿಕೊಳ್ಳುವಿಕೆ ಕೈನೇಸ್ 397 ಶೇಷವನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ನೀವು ಪ್ಲಸ್ ಜಿಎಂ ಹೊಂದಿದ್ದಾಗ ಇದು ಇಂಟಿಗ್ರಿನ್ ಸಿಗ್ನಲಿಂಗ್ ಅನ್ನು ತಡೆಯುತ್ತದೆ ಇದು ಹೇಗೆ ಸಾಧ್ಯ ಅದನ್ನು ಪರಿಹರಿಸಲು ನೀವು ನಿಜವಾಗಿಯೂ ಇಂಟಿಗ್ರಿನ್ ಸಿಗ್ನಲಿಂಗ್ ಪ್ರಯೋಗಗಳು ಇಂಟಿಗ್ರಿನ್ ಮರುಬಳಕೆ ಪ್ರಯೋಗಗಳನ್ನು ಮಾಡಬಹುದು ನೀವು ಕೋಶವನ್ನು ಹೊಂದಿದ್ದೀರಿ ಎಂದು ಊಹಿಸಿರಿ ಕೋಶಗಳನ್ನು ಪ್ರವೇಶಿಸದೆ ಇಂಟಿಗ್ರೀನ್ ಗಳಿಗಾಗಿ ನೀವು ಪ್ರೋಬ್ ಮಾಡಿದರೆ ಯಾವುದೇ ಪ್ರವೇಶಸಾಧ್ಯತೆ ಇಲ್ಲ ಮತ್ತು ಇಂಟಿಗ್ರೀನ್ ಗಳು ಇವೆ ಎಂದು ಊಹಿಸಿರಿ ಅವುಗಳು ಈ ರೀತಿಯಾಗಿ ಅಂಟಿಕೊಂಡಿವೆ ಮತ್ತು ಸಹಜವಾಗಿ ಇವು ಕೋಶದೊಳಗೆ ಇವೆ ನೀವು ಪ್ರತಿಬಂಧಿಸಿದರೆ ನೀವು ಜಿಎಂ ನೊಂದಿಗೆ ಕೋಶಗಳಿಗೆ ಟ್ರೀಟ್ ಮಾಡಿದರೆ ಈ ಇಂಟಿಗ್ರೀನ್ ಗಳು ಮರುಬಳಕೆಯಾಗುತ್ತವೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ಎಲ್ಲಾ ಇಂಟಿಗ್ರಿನ್ ಅಣುಗಳು ಎಂಎಂಪಿ ಚಟುವಟಿಕೆಯನ್ನು ಪ್ರತಿಬಂಧಿಸಿದಾಗ ಇಂಟಿಗ್ರೀನ್ ಗಳು ಸೈಟೋಪ್ಲಾಸ್ಮಿಕ್ ಸ್ಥಳೀಕರಣವನ್ನು ಹೆಚ್ಚಿಸುತ್ತವೆ ಹಾಗಾದರೆ ನೀವು ಬಾಹ್ಯಕೋಶದ ಡೊಮೇನ್ ಗೆ ಬಂಧಿಸುವ ಪ್ರತಿಕಾಯವನ್ನು ತೆಗೆದುಕೊಂಡರೆ ನೀವು ಏನು ನೋಡುತ್ತೀರಿ ನಿಯಂತ್ರಣ ಪರಿಸ್ಥಿತಿಗಳಲ್ಲಿ ಬಾಹ್ಯಕೋಶದ ಡೊಮೇನ್ ಗಳಿಗೆ ಬಂಧಿಸುವ ಪ್ರತಿಕಾಯವನ್ನು ನೀವು ತೆಗೆದುಕೊಂಡರೆ ಕೋಶದ ಪರಿಧಿಯ ಉದ್ದಕ್ಕೂ ನೀವು ತುಂಬಾ ಸ್ವಚ್ಛವಾದ ಕೆಂಪು ಸ್ಟೈನ್ಸ್ ಗಳನ್ನು ನೋಡುತ್ತೀರಿ ಆದರೆ ನೀವು ಜೀವಕೋಶಗಳನ್ನು ಜಿಎಂ ನೊಂದಿಗೆ ಟ್ರೀಟ್ ಮಾಡಿದಾಗ ಪರಿಧಿಯಲ್ಲಿ ಸ್ಪಷ್ಟ ಸ್ಥಳೀಕರಣವಿಲ್ಲ ಎಂದು ನೀವು ನೋಡುತ್ತೀರಿ ಸಂಪೂರ್ಣ ಪ್ರೋಟೀನ್ ಕೋಶದೊಳಗೆ ಸ್ಥಳೀಕರಿಸಲ್ಪಡುತ್ತದೆ ಎಂಎಂಪಿ ಚಟುವಟಿಕೆಯ ಪ್ರತಿಬಂಧವು ಮೆಂಬ್ರೇನ್ ನಲ್ಲಿ ಇಂಟಿಗ್ರೀನ್ ಸ್ಥಿರತೆಯನ್ನು ಉಂಟುಮಾಡುತ್ತದೆ ಎಂದು ಇದು ಸೂಚಿಸುತ್ತದೆ ನಿಮ್ಮಲ್ಲಿರುವ ಫೋಕಲ್ ಅಂಟಿಕೊಳ್ಳುವಿಕೆಯ ಬಗ್ಗೆ ನೀವು ಯೋಚಿಸಿದರೆ ಸಂಕೋಚನವು ಫೋಕಲ್ ಅಂಟಿಕೊಳ್ಳುವಿಕೆಯನ್ನು ಸ್ಥಿರಗೊಳಿಸುತ್ತದೆ ಎಂದು ನಿಮಗೆ ತಿಳಿದಿದೆ ಆದರೆ ನಿಮ್ಮಲ್ಲಿರುವುದು ಒಂದು ಸನ್ನಿವೇಶವಾಗಿದೆ ನೀವು ಜಿಎಂ ನೊಂದಿಗೆ ಪ್ರತಿಬಂಧಿಸಿದಾಗ ಫೋಕಲ್ ಅಂಟಿಕೊಳ್ಳುವಿಕೆಯನ್ನು ಡಿಸ್ಅಸೆಂಬಲ್ ಮಾಡಲಾಗುತ್ತದೆ ಫೋಕಲ್ ಅಂಟಿಕೊಳ್ಳುವಿಕೆಗಳಲ್ಲಿ ಇಳಿಕೆ ಕಂಡುಬರುತ್ತದೆ ಇದು ಕೋಶಗಳ ಹರಡುವಿಕೆಗೆ ಕಾರಣವಾಗುತ್ತದೆ ಹೀಗೆ ನೀವು ಎರಡು ಮಾರ್ಗದ ಅಡ್ಡ ಸಂಪರ್ಕವನ್ನು ಹೊಂದಿರುವಿರಿ ಎಂದು ಸೂಚಿಸುತ್ತದೆ ಒಂದು ಕಡೆ ಸಂಕೋಚಕತೆಯು ಸ್ಥಿರ ಫೋಕಲ್ ಅಂಟಿಕೊಳ್ಳುವಿಕೆಯನ್ನು ರೂಪಿಸುತ್ತದೆ ಮತ್ತು ಇದು ರೋಬಸ್ಟ್ ಎಂಎಂಪಿ ಚಟುವಟಿಕೆಗೆ ಕಾರಣವಾಗುತ್ತದೆ ಆದರೆ ಮತ್ತೊಂದೆಡೆ ನೀವು ಜಿಎಂ ಬಳಸಿ ಎಂಎಂಪಿ ಚಟುವಟಿಕೆಯನ್ನು ಪ್ರತಿಬಂಧಿಸಿದಾಗ ಫೋಕಲ್ ಅಂಟಿಕೊಳ್ಳುವಿಕೆಗಳು ಕಡಿಮೆಯಾಗುತ್ತವೆ ಮತ್ತು ಇದು ಕೋಶ ಹರಡುವಿಕೆಯ ನಷ್ಟವಾಗಿದೆ ಮತ್ತು ಇದು ಎಳೆತಗಳ ನಷ್ಟಕ್ಕೂ ಕಾರಣವಾಗುತ್ತದೆ ಈ ಫಲಿತಾಂಶಗಳು ಸಂಕೋಚಕತೆ ಮತ್ತು ಎಂಎಂಪಿ ಚಟುವಟಿಕೆಯ ನಡುವೆ ರೋಬಸ್ಟ್ ಅಡ್ಡ ಸಂಪರ್ಕ ಇದೆ ಎಂದು ಸೂಚಿಸುತ್ತದೆ ಅಲ್ಲಿ ಸಂಕೋಚನದ ಪ್ರಕ್ಷುಬ್ಧತೆಯು ಫೋಕಲ್ ಅಂಟಿಕೊಳ್ಳುವಿಕೆಯ ನಷ್ಟಕ್ಕೆ ಕಾರಣವಾಗುತ್ತದೆ ಮತ್ತು ಇದರಿಂದಾಗಿ ಎಂಎಂಪಿ ಚಟುವಟಿಕೆಯ ನಷ್ಟವಾಗುತ್ತದೆ ಮತ್ತೊಂದೆಡೆ ನೀವು ಎಂಎಂಪಿ ಚಟುವಟಿಕೆಯನ್ನು ಪ್ರತಿಬಂಧಿಸಿದರೆ ಫೋಕಲ್ ಅಂಟಿಕೊಳ್ಳುವಿಕೆಯ ನಷ್ಟವಿದೆ ಅದು ನಮ್ಮನ್ನು ಎಳೆತಗಳ ನಷ್ಟಕ್ಕೆ ಕರೆದೊಯ್ಯುತ್ತದೆ ಮತ್ತು ಕೋಶ ಮೃದುಗೊಳಿಸುವಿಕೆಗೆ ಕಾರಣವಾಗುತ್ತದೆ ಆದ್ದರಿಂದ ಇದು ಎಂಎಟಿ ಅನ್ನು ಸಕ್ರಿಯಗೊಳಿಸುವ ಕಾರ್ಯವಿಧಾನವಾಗಿರಬಹುದು ಒಂದು ದಿಕ್ಕಿನಲ್ಲಿ ಸಂಕೋಚನವು ಫೋಕಲ್ ಅಂಟಿಕೊಳ್ಳುವಿಕೆಯನ್ನು ಉತ್ತೇಜಿಸುತ್ತದೆ ಫೋಕಲ್ ಅಂಟಿಕೊಳ್ಳುವಿಕೆಗಳು ರೋಬಸ್ಟ್ ಆದ ಎಂಎಂಪಿ ಚಟುವಟಿಕೆಗೆ ಕಾರಣವಾಗಿದೆ ಆದ್ದರಿಂದ ನೀವು ಸ್ಥಿರವಾದ ಮಿಸೆಂಕೈಮಲ್ ಸ್ಥಿತಿಯನ್ನು ಹೊಂದಿದ್ದೀರಿ ನೀವು ಜಿಎಂ ಅನ್ನು ಬಳಸಿಕೊಂಡು ಎಂಎಂಪಿ ಚಟುವಟಿಕೆಯನ್ನು ಪ್ರತಿಬಂಧಿಸಿದಾಗ ಫೋಕಲ್ ಅಂಟಿಕೊಳ್ಳುವಿಕೆಗಳು ಕಳೆದುಹೋಗುತ್ತವೆ ಇಂಟಿಗ್ರಿನ್ ಸಿಗ್ನಲಿಂಗ್ ಕಳೆದುಹೋಗುತ್ತದೆ ಈ ಗೊಂದಲದ ಪರಿಸ್ಥಿತಿಯು ಜೀವಕೋಶಗಳ ಹರಡುವಿಕೆಯ ನಷ್ಟಕ್ಕೆ ಕಾರಣವಾಗುತ್ತದೆ ಮತ್ತು ಜೀವಕೋಶದ ಚಲನಶೀಲತೆಯ ನಷ್ಟಕ್ಕೂ ಕಾರಣವಾಗುತ್ತದೆ ಹೀಗಾಗಿ ಕೋಶಗಳು ಚಲಿಸಲು ಸಾಧ್ಯವಿಲ್ಲ ಅದು ಎಳೆತಗಳ ನಷ್ಟ ಮತ್ತು ಕೋಶ ಮೃದುಗೊಳಿಸುವಿಕೆಗೆ ಕಾರಣವಾಗುತ್ತದೆ ಈಗ ಈ ಎರಡು ವಿಷಯಗಳು ಕೋಶವು ಮೃದುವಾದರೆ ಇದು ಫಿನೋಟೈಪ್ ಬದಲಾವಣೆಯಾಗಿರಬಹುದು ಅದು ಚಾಲನೆಗೊಳ್ಳುತ್ತದೆ ಅಥವಾ ಅಮೀಬಾಯ್ಡಲ್ ಫಿನೋಟೈಪ್ ಸ್ಥಿತಿಯನ್ನು ಉಳಿಸಿಕೊಳ್ಳುತ್ತದೆ ಏಕೆಂದರೆ ಅಮೀಬಾಯ್ಡಲ್ ವಲಸೆಯ ಮೇಲೆ ಕೋಶವು ರಂಧ್ರಗಳ ಮೂಲಕ ಹಿಂಡಬೇಕಾಗುತ್ತದೆ ಬಹುಶಃ ಇದು ಜೀವಕೋಶಗಳು ಮಿಸೆಂಕೈಮಲ್ ನಿಂದ ಅಮೀಬಾಯ್ಡಲ್ ಸ್ಥಿತಿಗೆ ಬದಲಾಯಿಸಲು ಅನುವು ಮಾಡಿಕೊಡುವ ಕಾರ್ಯವಿಧಾನವಾಗಿದೆ ಅದರೊಂದಿಗೆ ನಾನು ಇಲ್ಲಿಗೆ ನಿಲ್ಲಿಸುತ್ತೀನಿ ನಾವು ಕ್ಯಾನ್ಸರ್ ಬಗ್ಗೆ ನಮ್ಮ ಚರ್ಚೆಯನ್ನು ನಿಲ್ಲಿಸುತ್ತೇವೆ ಮತ್ತು ಮುಂದಿನ ಎರಡು ಉಪನ್ಯಾಸಗಳಲ್ಲಿ ನಾನು ಅಪಧಮನಿ ಕಾಠಿಣ್ಯದ ಒಂದು ಉದಾಹರಣೆ ಮತ್ತು ಸ್ನಾಯುವಿನ ಡಿಸ್ಟ್ರೋಫಿ ಯಿಂದ ಒಂದು ಉದಾಹರಣೆಯ ಬಗ್ಗೆ ಸ್ವಲ್ಪ ಚರ್ಚಿಸುತ್ತೇನೆ ಮತ್ತು ರೋಗದ ಪರಿಣಾಮವಾಗಿ ಸಂಭವಿಸಿದ ಅಥವಾ ಸಂಬಂಧಿಸಿರುವ ಮೆಕ್ಯಾನೊಬಯಾಲಾಜಿಕಲ್ ಬದಲಾವಣೆಗಳು ಹೇಗೆ ರೋಗದೊಂದಿಗೆ ನಿಕಟವಾಗಿ ನಂತರ ಕೆಲವೊಮ್ಮೆ ರೋಗವನ್ನು ಪ್ರಾರಂಭಿಸುತ್ತದೆ ಮತ್ತು ಯಾವುವು ಎಂದು ನಾವು ಚರ್ಚಿಸುತ್ತೇನೆ ನಿಮ್ಮ ಗಮನಕ್ಕೆ ಧನ್ಯವಾದಗಳು